ಕಾನ್ಪುರದ ಎನ್ ಮೂಕ್ ಕೋರ್ಸ್ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಅಭಿವೃದ್ದಿಗೆ ನಿಮಗೆ ಮತ್ತೆ ಸ್ವಾಗತ ನಾನು ರವಿಚಂದ್ರನ್ ನಿಮಗೆ ಈ ಕೋರ್ಸ್ ನೀಡುತ್ತಿದ್ದೇನೆ ಮೊದಲ ಮೂರು ವಾರಗಳ ಕಾಲ ಮೂರನೇ ವಾರದಲ್ಲಿ ಅಂದರೆ ನಾನು ಅಭ್ಯಾಸದ ಹೊಸ ವಿಷಯವನ್ನು ಪರಿಚಯಿಸಿದೆ ಮತ್ತು ನಂತರ ನಾವು ಹೇಗೆ ಅಭ್ಯಾಸವನ್ನು ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ನೋಡಬಹುದು ಮತ್ತು ಕಳೆದ ಉಪನ್ಯಾಸದಲ್ಲಿ ನಾನು ವಾಸ್ತವವಾಗಿ ಎರಡು ಕಥೆಗಳ ಬಗ್ಗೆ ಚರ್ಚಿಸಿದ್ದೇನೆ ಆದರೆ ನೀವು ಎರಡು ಪ್ರಮುಖವಾದ ಅಭಿವೃದ್ಧಿ ಹೊಂದಿದ ಅಭ್ಯಾಸಗಳ ಅಂಶಗಳ ಬಗ್ಗೆ ನೆನಪಿಡಬೇಕು ಮೊದಲನೆಯದು ಆ ವೈದ್ಯರು ಮತ್ತು ರೋಗಿಯ ಬಗ್ಗೆ ಇದರಲ್ಲಿ ವೈದ್ಯರು ನಿಜವಾಗಿಯೂ ಕೆಟ್ಟ ಅಭ್ಯಾಸವಾದ ಧೂಮಪಾನವನ್ನು ಪ್ರಾರಂಭಿಸಿದರು ಆಹ್ ರೋಗಿಯ ವಿಷಯದಲ್ಲಿ ನೋಡಿದರೆ ರೋಗಿಯು ಅದನ್ನು ಬಿಟ್ಟುಕೊಡಲು ಸಾಧ್ಯವಾಗಲಿಲ್ಲ ನಂತರ ಅವನು ಕ್ಯಾನ್ಸರ್ ರೋಗಿಯಾದನು ಅದೇ ವೈದ್ಯನು ಚಿಕಿತ್ಸೆಗಾಗಿ ಬಂದಾಗ ಇದು ತುಂಬಾ ವ್ಯಂಗ್ಯಾತ್ಮಕವಾಗಿತ್ತು ಆದರೆ ವಿಷಯವೇನೆಂದರೆ ಮೊದಲು ಒಳ್ಳೆಯ ಅಭ್ಯಾಸಗಳು ಮತ್ತು ಕೆಟ್ಟ ಅಭ್ಯಾಸಗಳೆರಡನ್ನೂ ಮಾಡಲು ಪ್ರಯತ್ನಿಸುತ್ತಿದ್ದೆ ಅಥವಾ ಆ ಪೀರ್ ಗುಂಪಿನಿಂದ ರೂಪುಗೊಂಡಿತ್ತು ಅಂದರೆ ಕೆಲವೊಮ್ಮೆ ನಮ್ಮ ಹಿತೈಷಿಗಳು ಕೆಲವೊಮ್ಮೆ ಪೋಷಕರು ಸಹ ನಮ್ಮ ಸ್ನೇಹಿತರಿಂದಲೇ ಆಗಿರುತ್ತದೆ ಅವರು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಮತ್ತು ಮುಂದಿನ ಕಥೆಯಲ್ಲಿ ಹೇಳುವಂತೆ ಅವರ ಪ್ರಭಾವದಿಂದಾಗಿ ಒಳ್ಳೆಯ ಅಭ್ಯಾಸಗಳು ಮತ್ತು ಅಥವಾ ಅಭ್ಯಾಸಗಳನ್ನು ರೂಪಿಸುವಂತೆ ಪರಿಸರದಿಂದ ಆಗಬಹುದು ಆದರೆ ಒಳ್ಳೆಯ ಅಭ್ಯಾಸವನ್ನು ಉಳಿಸಿಕೊಳ್ಳಲು ವೈಯಕ್ತಿಕ ಗ್ರಹಿಕೆ ಮತ್ತು ನಂಬಿಕೆ ಅಥವಾ ಕೆಟ್ಟ ಅಭ್ಯಾಸವನ್ನು ಬದಲಾಯಿಸುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನೀವು ಸುತ್ತಮುತ್ತಲಿನ ಜನರಿಂದ ಈ ಅಭ್ಯಾಸವನ್ನು ಬೆಳೆಸಿಕೊಂಡಿರಬಹುದು ಎಂದರ್ಥ ಆದರೆ ಅದು ಸಂಪೂರ್ಣವಾಗಿ ನಿಮ್ಮ ಮೇಲೆ ಅಂದರೆ ನಿಮ್ಮ ಒಳ ಮನಸ್ಸಿನ ಮೇಲೆ ನಿರ್ಧರಿಸಲು ಸಹಾಯ ಮಾಡುತ್ತದೆ ಅಂದರೆ ನೀವು ಏನನ್ನಾದರೂ ಬಿಟ್ಟುಬಿಡುತ್ತೀರಿ ಅಥವಾ ಅದೇ ರೀತಿಯ ಏನಾದರೂ ಸಂಭವಿಸುವುದನ್ನು ಮುಂದುವರಿಸುಸುತ್ತೀರಾ ನಮ್ಮ ಕಥೆಯಲ್ಲಿ ತನ್ನ ಮಗನನ್ನು ತುಂಬಾ ಪ್ರೀತಿಸಿದ ತಾಯಿಯ ಬಗ್ಗೆ ಮಾತನಾಡಿದ ಹಾಗೆ ಈಗ ಮಗನು ತನ್ನ ಸಾವಿನ ಹಂತದಲ್ಲಿ ತಾಯಿಯನ್ನು ನೋಡುವುದನ್ನು ಒಂದೇ ಕಾರಣಕ್ಕಾಗಿ ದ್ವೇಷಿಸುತ್ತಿದ್ದನು ಮಗನ ಗ್ರಹಿಕೆಯಲ್ಲಿ ತಾನು ಕಳ್ಳತನ ಪ್ರಾರಂಭಿಸಲು ಅವಕಾಶ ಮಾಡಿಕೊಟ್ಟದ್ದು ತಾಯಿಯೇ ಕಳ್ಳತನ ಸಣ್ಣ ಅಭ್ಯಾಸವಾಗಿದ್ದು ಇದಕ್ಕಾಗಿ ಯಾರನ್ನಾದರೂ ಕ್ರೂರವಾಗಿ ಕೊಲ್ಲುವಂತ ಮಟ್ಟಕ್ಕೆ ಹೋಗಿ ಅದಕ್ಕಾಗಿ ಈಗ ಅವನಿಗೆ ಈ ಮರಣದಂಡನೆಯನ್ನು ನೀಡಲಾಗಿದೆ ಈಗ ಇಲ್ಲಿ ತಾಯಿ ಜವಾಬ್ದಾರರಾಗಿದ್ದಾರೆ ಆಕೆ ತನ್ನ ಮಗನನ್ನು ಎಷ್ಟು ಪ್ರೀತಿಸುತ್ತಿದ್ದಳೆಂದರೆ ಅವನಿಗೆ ನೋವುಂಟಾಗುವುದನ್ನು ಆಕೆ ಬಯಸಲಿಲ್ಲ ಅವನನ್ನು ಟೀಕಿಸಿದರೂ ಅಥವಾ ಏನನ್ನಾದರೂ ಮಾಡಲು ಹೇಳಿದ್ದರೂ ವಾಸ್ತವವಾಗಿ ನೋವಾಗುತ್ತದೆ ಎಂದು ಭಾವಿಸುವ ಮೂಲಕ ಕೆಟ್ಟ ಅಭ್ಯಾಸವು ಬೆಳೆಯಿತು ಎಲ್ಲಿಯವರೆಗೆ ಅಂದರೆ ಒಬ್ಬರನ್ನು ಕೊಲ್ಲುವರೆಗೆ ಹೋಗಿ ಅವನ ಸ್ವಂತ ಮರಣದಲ್ಲಿ ಕೊನೆಗೊಳ್ಳುತ್ತದೆ ಈಗ ಇಲ್ಲಿ ಮತ್ತೆ ನಾನು ಈ ಹಂತದಲ್ಲಿ ಹೇಳೋದೇನೆಂದರೆ ಕೆಟ್ಟ ಅಭ್ಯಾಸಗಳನ್ನು ರೂಪಿಸುವುದು ಅಥವಾ ಅಪಾಯಕಾರಿ ಮತ್ತು ಅತ್ಯಂತ ಹಾನಿಕಾರಕವಾದುದರಿಂದ ಕೆಟ್ಟ ಅಭ್ಯಾಸವನ್ನು ತ್ಯಜಿಸುವುದು ಉತ್ತಮ ಮೊಳಕೆಯೊಡೆಯುವ ಮುನ್ನವೇ ಕೆಟ್ಟ ಅಭ್ಯಾಸವನ್ನು ಕೊನೆಗಾಣಿಸಬೇಕು ಎಂದು ಹೇಳುವ ಮೂಲಕ ನಾನು ಹಿಂದಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸಿದ್ದೆ ಈ ಉಪನ್ಯಾಸದಲ್ಲಿ ಅಭ್ಯಾಸವು ಹೇಗೆ ಅಭ್ಯಾಸಗಳ ಚಕ್ರವಾಗಿ ಕಂಡುಬರುತ್ತದೆ ನೀವು ಹೇಗೆ ಸಿಕ್ಕಿಹಾಕಿಕೊಳ್ಳುತ್ತೀರಿ ಮತ್ತು ಅದನ್ನು ನೋಡುವ ಮೊದಲು ನಾನು ಅಭ್ಯಾಸದ ಕೆಲವು ಆಸಕ್ತಿದಾಯಕ ಅಂಶಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ ಮತ್ತು ನಂತರ ನೀವು ಅದನ್ನು ನಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಮೊದಲು ಎಲ್ಲವೂ ಅಭ್ಯಾಸ ಎಂದು ಅರ್ಥಮಾಡಿಕೊಳ್ಳಿ ವಾಸ್ತವವಾಗಿ ಸಾಹಿತ್ಯಕ್ಕಾಗಿ ಪ್ರಸಿದ್ಧ ನೊಬೆಲ್ ಪ್ರಶಸ್ತಿ ವಿಜೇತ ಸ್ಯಾಮ್ಯುಯೆಲ್ ಬೆಕೆಟ್ ತನ್ನ ನಾಟಕದಲ್ಲಿ ಗೊಡೋಟ್ಗಾಗಿ ಕಾಯುತ್ತಿರುವ ಅವನಿಗೆ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದದ್ದು ಬಹಳ ಆಸಕ್ತಿದಾಯಕ ಹೇಳಿಕೆಯೊಂದನ್ನು ಅಭ್ಯಾಸದ ಬಗ್ಗೆ ನೀಡುತ್ತಾನೆ ಆತ ಎಲ್ಲವನ್ನೂ ಅಭ್ಯಾಸವೆಂದು ಹೇಳುತ್ತಾನೆ ಮತ್ತು ನಂತರ ಆ ಅಭ್ಯಾಸವೇ ಆ ನಿಲುಭಾರ ಅದು ನಾಯಿಯನ್ನು ಅದರ ವಾಂತಿಗೆ ಬಂಧಿಸುತ್ತದೆ ಮತ್ತು ನಂತರ ಉಸಿರಾಡುವುದು ಅಭ್ಯಾಸ ಜೀವನವು ಅಭ್ಯಾಸ ಎಂದು ಹೇಳುತ್ತದೆ ಆದ್ದರಿಂದ ಅಭ್ಯಾಸವು ಸರಪಳಿಯಾಗಿದೆ ಸರಿ ಅದು ಈ ನಾಯಿಯನ್ನು ಅದರ ವಾಂತಿಗೆ ಕಟ್ಟುತ್ತಿದೆ ಇದು ಬಹಳ ಬಲವಾದ ಸರಪಳಿಯಾಗಿದೆ ಅದು ನಾಯಿಯನ್ನು ಅದರ ವಾಂತಿಗೆ ಕಟ್ಟಿಹಾಕಿದೆ ಏಕೆಂದರೆ ನಾಯಿಯು ತಿನ್ನುವಾಗ ಅದು ವಾಂತಿ ಮಾಡಿಕೊಳ್ಳುತ್ತದೆ ಅದು ಚಲಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಅದನ್ನು ಮಾಡಲು ಒತ್ತಾಯಿಸಲಾಗುತ್ತದೆ ಆದ್ದರಿಂದ ಅಭ್ಯಾಸ ವಿಶೇಷವಾಗಿ ಕೆಟ್ಟ ಅಭ್ಯಾಸ ಅಕ್ಷರಶಃ ಹಾಗೆ ಆದರೆ ಅವರು ಹೇಳುತ್ತಾರೆ ಉಸಿರಾಡುವುದು ಸಹ ನಮಗೆ ಒಂದು ರೀತಿಯ ಅಭ್ಯಾಸವಾಗಿದೆ ಆತ ಹೇಳುವುದೆಲ್ಲವೂ ಅಭ್ಯಾಸ ಈಗ ನೀವು ಅದನ್ನು ಅರ್ಥಮಾಡಿಕೊಂಡರೆ ಮತ್ತು ಆ ದೃಷ್ಟಿಕೋನವನ್ನು ತೆಗೆದುಕೊಂಡರೆ ನೀವು ರೂಪಿಸಿದ ಕಠಿಣ ಪರಿಶ್ರಮವು ಒಂದು ಅಭ್ಯಾಸ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಸೊಮರ್ಸೆಟ್ ಮೌಘಮ್ ಅವರ ಹೆಸರಿನ ಒಂದು ಕಾದಂಬರಿ ಇದೆ ರೇಜರ್ ಸ್ ಎಡ್ಜ್ ಇದರಲ್ಲಿ ಆಸಕ್ತಿದಾಯಕ ಪಾತ್ರವಿದೆ ನಾಯಕನನ್ನು ಪ್ರೀತಿಯಿಂದ ಲ್ಯಾರಿ ಎಂದು ಕರೆಯಲಾಗುತ್ತದೆ ಈಗ ಅವರು ಈ ಪಾತ್ರದ ಬಗ್ಗೆ ಮಾತನಾಡುವಾಗ ವಾಸ್ತವವಾಗಿ ಸೊಮರ್ಸೆಟ್ ಮೌಘಮ್ ಆಗಿರುವ ನಿರೂಪಕನು ಹೀಗೆ ಹೇಳುತ್ತಾನೆಃ ಲ್ಯಾರಿ ಅವರ ಪಾತ್ರದ ವಿಷಯದಲ್ಲಿ ಒಂದು ವಿಷಯ ಅವರಿಗೆ ಬಹಳ ಹಿಡಿಸಿತು ಮತ್ತು ಇದು ಏನು ಅವರು ಲ್ಯಾರಿ ಗ್ರಂಥಾಲಯದಲ್ಲಿ ಕುಳಿತಿದ್ದನ್ನು ಕಂಡರು ಒಂದು ಸಮಯದಲ್ಲಿ ಒಂದು ಸ್ಥಳದಲ್ಲಿ ತದನಂತರ ಅವನು ಹೊರಗೆ ಹೋದನು ಅಂದರೆ ನಿರೂಪಕನು ಹೊರಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿದನು ತನ್ನ ಆಹಾರವನ್ನು ಸೇವಿಸಿದನು ಮತ್ತು ಐದು ಗಂಟೆಗಳ ನಂತರ ಮರಳಿ ಬಂದನು ಲ್ಯಾರಿ ಅದೇ ಸ್ಥಳದಲ್ಲಿ ಕುಳಿತು ಕಾದಂಬರಿಯನ್ನು ಓದುತ್ತಿದ್ದನು ಮತ್ತು ಅವನು ಅದನ್ನು ಮುಗಿಸಲು ಹೊರಟಿದ್ದನು ಅದೇ ಭಂಗಿ ಯಾವುದೇ ಸಣ್ಣ ಅಡಚಣೆಯಿಲ್ಲದೆ ಸಂಪೂರ್ಣವಾಗಿ ಆ ಕಾದಂಬರಿಯನ್ನು ಓದುವುದರಲ್ಲಿ ಮುಳುಗಿದ್ದೇನೆ ಆದ್ದರಿಂದ ಗುಣಮಟ್ಟವು ಲೇಖಕರ ಮೇಲೆ ಪ್ರಭಾವ ಬೀರಿತು ಸುತ್ತಮುತ್ತ ಏನಾಗುತ್ತಿದ್ದರು ಯಾವುದೇ ಅಡೆತಡೆಯಿಲ್ಲದೆ 5 ಗಂಟೆಗಳ ಕಾಲ ಆ ವ್ಯಕ್ತಿ ಓದಬಲ್ಲ ಆದ್ದರಿಂದ ಇದು ಒಳ್ಳೆಯ ಅಭ್ಯಾಸ ಕಷ್ಟಪಟ್ಟು ದುಡಿಯುವುದು ಒಂದು ಅಭ್ಯಾಸ ಓದುವಂತಹ ಯಾವುದೇ ಅಭ್ಯಾಸವಾಗಲಿ ಒಮ್ಮೆ ಕುಳಿತು ಓದುವುದು ಆದ್ದರಿಂದ ಇವೆಲ್ಲವೂ ಒಳ್ಳೆಯ ಅಭ್ಯಾಸಗಳಾಗಿವೆ ಹಾಗೆಯೇ ಸೋಮಾರಿತನ ಕೆಟ್ಟ ಅಭ್ಯಾಸದ ದೃಷ್ಟಿಯಿಂದ ಇದು ಸೋಮಾರಿತನವನ್ನು ರೂಪಿಸುತ್ತದೆ ಸೋಮಾರಿತನವು ಯಾವುದೇ ಕೆಲಸವನ್ನು ಮಾಡಲು ಸಾಮಾನ್ಯ ಇಷ್ಟಪಡದಿರುವಿಕೆ ಸಾಮಾನ್ಯ ಇಷ್ಟಪಡದಿರುವಿಕೆ ಕೂಡ ಉದಾಹರಣೆಗೆ ಬೆಳಿಗ್ಗೆ ಹಾಸಿಗೆಯಿಂದ ಏಳುವುದು ಆದ್ದರಿಂದ ನೀವು ತಪ್ಪಿಸಲು ಬಯಸುವ ಯಾವುದೇ ಕೆಲಸ ಪರಿಶ್ರಮವು ಒಂದು ಅಭ್ಯಾಸವಾಗಿದೆ ಹಾಗೆಯೇ ಬಿಟ್ಟುಕೊಡುವುದು ನೀವು ಗೆಲ್ಲುವವರೆಗೆ ಹೋರಾಡಲು ಏನನ್ನಾದರೂ ಮುಂದುವರಿಸುವುದು ಕೊನೆಯವರೆಗೂ ತಲುಪುವವರೆಗೆ ಮತ್ತು ಆಗಾಗ್ಗೆ ಅದು ಕೊನೆಯದಾಗಿ ಎಂದು ನಿಮಗೆ ತಿಳಿದಿದೆ ನೀವು ತುಂಬಾ ನಿರುತ್ಸಾಹಗೊಂಡ ಕ್ಷಣ ಮತ್ತು ನೀವು ನಿಗದಿಪಡಿಸಿದ ಗುರಿಯು ತುಂಬಾ ಅಗಾಧವಾಗಿ ಕಾಣುತ್ತದೆ ಮತ್ತು ನೀವು ಅದನ್ನು ಬಿಟ್ಟುಕೊಡಲು ಬಯಸುತ್ತೀರಿ ಆದರೆ ಒಂದು ಅಭ್ಯಾಸವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದರೆ ಅದನ್ನು ಬಿಟ್ಟುಕೊಡುವುದಿಲ್ಲ ಆದರೆ ನಂತರ ಅದನ್ನು ಬಿಟ್ಟುಕೊಡುವುದು ಒಂದು ಅಭ್ಯಾಸವಾಗಿದೆ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳಿ ಸಾರ್ವಜನಿಕ ಭಾಷಣ ಇಬ್ಬರು ಹುಡುಗರು ಇಬ್ಬರೂ ಮಾತನಾಡಲು ಹೆದರುತ್ತಾರೆ ಆದರೆ ಒಬ್ಬನು ಆ ಭಯವನ್ನು ಪರಿಹರಿಸಲು ನಿರ್ಧರಿಸುತ್ತಾನೆ ಮತ್ತು ನಂತರ ಅವನು ಮಾತನಾಡುತ್ತಾನೆ ಆದ್ದರಿಂದ ಅವನು ಹಿಡಿಯುತ್ತಾನೆ ಮತ್ತು ನಂತರ ಅವನು ಬಹಳ ಪ್ರಸಿದ್ಧ ಭಾಷಣಕಾರನಾಗುತ್ತಾನೆ ಇನ್ನೊಬ್ಬ ವ್ಯಕ್ತಿ ಶಾಲೆಯ ಒಂದು ಸಣ್ಣ ಚಟುವಟಿಕೆಯೂ ಸಹ ಅಂದರೆ ಎರಡು ನಿಮಿಷಗಳ ಭಾಷಣಕ್ಕಾಗಿ ಅವನು ಸಮಗ್ರವಾಗಿ ಸಿದ್ಧವಾಗಿದ್ದರು ಆದರೆ ಅವನು ವೇದಿಕೆಯ ಮೇಲೆ ಹೋಗಲು ಹೆದರುತ್ತಿದ್ದನು ಭಯದಿಂದಾಗಿ ಅವನು ಅದನ್ನು ಬಿಟ್ಟುಬಿಡುತ್ತಾನೆ ಅವನು ಎಂದಿಗೂ ಸಾರ್ವಜನಿಕವಾಗಿ ಯಾವುದೇ ಭಾಷಣವನ್ನು ನೀಡಲೇಯಿಲ್ಲ ಅವನು ಜನಸಂದಣಿಯಲ್ಲಿ ಜನರೊಂದಿಗೆ ಮಾತನಾಡಲು ಹೆದರುತ್ತಿದ್ದನು ನಿಧಾನವಾಗಿ ಅವನು ಹೆಚ್ಚು ಇಂಟ್ರಾ ಆದನು ಮತ್ತು ನಂತರ ಅವನು ಮುಂದುವರಿಯಲು ಸಾಧ್ಯವಾಗದ ಕಂಪನಿಯೊಂದರಲ್ಲಿ ದೊಡ್ಡ ವ್ಯವಸ್ಥಾಪಕನಾಗುವುದನ್ನು ಸಹ ತ್ಯಜಿಸಲು ಪ್ರಾರಂಭಿಸಿದನು ಆದ್ದರಿಂದ ಬಿಟ್ಟುಕೊಡುವುದು ಸಹ ಒಂದು ಅಭ್ಯಾಸವಾಗಿದೆ ನೀವು ಅದನ್ನು ಒಮ್ಮೆ ಬಿಟ್ಟುಕೊಡುತ್ತೀರಿ ನೀವು ಮುಂದುವರಿಸುತ್ತೀರಿ ಮತ್ತು ನಂತರ ನೀವು ಯಾವಾಗಲೂ ತಾಳ್ಮೆಯ ಬದಲು ಬಿಟ್ಟುಕೊಡುವ ಬಗ್ಗೆ ಯೋಚಿಸುತ್ತೀರಿ ಯಶಸ್ಸು ಒಂದು ಅಭ್ಯಾಸ ನೀವು ಅಭಿವೃದ್ಧಿಪಡಿಸಿ ಕೊಳ್ಳಬೇಕು ತದನಂತರ ಮುಂಬರುವ ಉಪನ್ಯಾಸಗಳಲ್ಲಿ ನಾನು ಕೆಟ್ಟ ಅಭ್ಯಾಸವನ್ನು ಹೇಗೆ ಮುರಿಯಬೇಕು ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ ತದನಂತರ ಯಶಸ್ಸಿನ ಈ ಅಭ್ಯಾಸವನ್ನು ಹೇಗೆ ಬೆಳೆಸುವುದು ನಾನು ಯಶಸ್ಸು ಒಂದು ಅಭ್ಯಾಸ ಎಂದು ಹೇಳಿದಾಗ ವೈಫಲ್ಯವೂ ಸಹ ಅಭ್ಯಾಸವಾಗಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು ಆ ಅಭ್ಯಾಸವನ್ನು ನೀವು ರಚಿಸುತ್ತೀರಿ ಮತ್ತು ಅದನ್ನು ಮುರಿಯಬೇಕು ಮತ್ತು ಹೊರಬರಬೇಕು ನಂತರ ಈ ಭಾಗವನ್ನು ಸೇರಬೇಕು ಮತ್ತು ಯಶಸನ್ನು ಅಭ್ಯಾಸವಾಗಿಸಿ ಶ್ರೇಷ್ಠತೆಯು ಒಂದು ಅಭ್ಯಾಸವಾಗಿದೆ ಅದನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ನಂತರ ಅದನ್ನು ಅಭ್ಯಾಸವನ್ನಾಗಿ ಮಾಡಲಾಗುತ್ತದೆ ಹಾಗೆಯೇ ಸಾಧಾರಣಣತೆ ಕೂಡ ಆದ್ದರಿಂದ ಸರಾಸರಿ ಕಾರ್ಯಕ್ಷಮತೆ ಕೂಡ ಆದ್ದರಿಂದ ಇದ್ದರೆ ಇಷ್ಟು ಕಾರ್ಯಕ್ಷಮತೆ ಸಾಕು ಎಂದು ಯೋಚಿಸುತ್ತಿದ್ದೇನೆ ಅದು ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾಗಿದೆ ನಾನು ಉತ್ತಮನಾಗಬೇಕಾಗಿಲ್ಲ ನಾನು ಶ್ರೇಷ್ಠನಾಗಬೇಕಾಗಿಲ್ಲ ನಾನು ಉತ್ಕೃಷ್ಟನಾಗುವ ಅಗತ್ಯವಿಲ್ಲ ನಿಮಗೆ ನೆನಪಿದ್ದರೆ ನಾವು ನಮ್ಮ ಮೊದಲ ವಾರದ ಉಪನ್ಯಾಸವನ್ನು ಪ್ರಾರಂಭಿಸಿದ್ದು ಹೀಗೆ ಶ್ರೇಷ್ಠತೆಯನ್ನು ವ್ಯಾಖ್ಯಾನಿಸುವುದು ನಂತರ ನೀವು ಶ್ರೇಷ್ಠತೆಯನ್ನು ಸಾಧಿಸಲು ಪ್ರಯತ್ನಿಸಬೇಕು ಒಳ್ಳೆಯ ಅಭ್ಯಾಸ ರೂಪಿಸಲು ಮಾಡುವ ಆಯ್ಕೆ ಸ್ವತಃ ಒಂದು ಅಭ್ಯಾಸವಾಗಿದೆ ಆದ್ದರಿಂದ ಕೆಟ್ಟ ಅಭ್ಯಾಸಗಳನ್ನು ರೂಪಿಸಲು ಆಯ್ಕೆ ಮಾಡುವುದು ಅದು ನಿಮ್ಮ ಮನಸ್ಸು ಕೂಡ ಆಗಿದೆ ಇದು ಯಾವಾಗಲೂ ಕೆಟ್ಟ ಅಭ್ಯಾಸಗಳನ್ನು ಆಯ್ಕೆ ಮಾಡಲು ಪ್ರಯತ್ನಿಸುತ್ತದೆ ಏಕೆಂದರೆ ನೀವು ಅದಕ್ಕೆ ಹೊಂದಿಕೊಳ್ಳುತ್ತೀರಿ ನೀವು ತೃಪ್ತಿಕರವಾಗಿರುತ್ತೀರಿ ನಿಮ್ಮ ಕಣ್ಣುಗಳ ಮುಂದೆ ಕಂಡುಬರುವ ಯಾವುದನ್ನಾದರೂ ನೀವೇ ನೋಡಿ ನಿಮಗೆ ಮಧುಮೇಹವಿದೆ ಆದರೆ ನಿಮ್ಮ ಕಣ್ಣುಗಳ ಮುಂದೆ ಸಿಹಿಯಾಗಿಡಲಾಗುತ್ತದೆ ನೀವು ಅದನ್ನು ಹಿಡಿದು ತಿನ್ನಲು ಬಯಸುತ್ತೀರಿ ಆದರೆ ನೀವು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಏನಾಗುತ್ತದೆ ಎಂದು ಯೋಚಿಸುವುದಿಲ್ಲ ನಿಮಗೆ ಶಕ್ತಿಯ ನಷ್ಟ ಆಗುತ್ತದೆಯೇ ಅಥವಾ ನೀವು ಮೂರ್ಛಿತರಾಗುತ್ತೀರಾ ಅಥವಾ ನಿಮ್ಮ ರಕ್ತದೊತ್ತಡಕ್ಕೆ ಏನಾದರೂ ಸಂಭವಿಸುತ್ತದೆಯೇ ನೀವು ಈಗಾಗಲೇ ಇದೇ ರೀತಿಯ ಸಮಸ್ಯೆಗಳನ್ನು ಹೊಂದಿದ್ದರಿಂದ ನಿಮ್ಮನ್ನು ಆಸ್ಪತ್ರೆಗೆ ದಾಖಲಿಸಬಹುದು ಆ ಸಮಯದಲ್ಲಿ ನೀವು ಸಿಹಿಯನ್ನು ನೋಡಿದ್ದೀರಿ ಮತ್ತು ನೀವು ಅದನ್ನು ತಿನ್ನಲು ಬಯಸಿದ್ದೀರಿ ಆದ್ದರಿಂದ ಅದು ಮತ್ತೆ ಕೆಟ್ಟ ಅಭ್ಯಾಸಗಳನ್ನು ರೂಪಿಸಲು ಆಯ್ಕೆ ಮಾಡಿಕೊಳ್ಳುವುದಾಗಿದೆ ನೀವು ಒಂದನ್ನು ರಚಿಸಿದ್ದೀರಿ ಅದು ಮುಂದುವರಿಯುತ್ತದೆ ಹೀಗಾಗಿ ಆಯ್ಕೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡುವುದು ಮುಖ್ಯ ಆದ್ದರಿಂದ ಅದರ ಬಗ್ಗೆ ಯೋಚಿಸಿ ಈಗ ನೋಡೋಣ ಈ ಅಭ್ಯಾಸದ ಚಕ್ರವು ಹೇಗೆ ರೂಪುಗೊಳ್ಳುತ್ತದೆ ಮೊದಲನೆಯದಾಗಿ ಅದು ಪ್ರಚೋದನೆಯಾಗಿರಬಹುದು ಪರಿಸರದಿಂದ ಏನಾದರೂ ಬರುತ್ತಿದಿಯೇ ಅದು ಈ ಹಂತದಿಂದ ಪ್ರಾರಂಭವಾಗುತ್ತದೆ ಒಂದೋ ಅದು ಪರಿಸರದಿಂದ ಬರುತ್ತಿದೆ ಅಥವಾ ಪ್ರಚೋದನೆಯು ನಿಮ್ಮ ಮನಸ್ಸಿನೊಳಗೆ ಕೆಲವು ರೀತಿಯ ಆಲೋಚನೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಮನಸ್ಸಿನಲ್ಲಿ ಯಾವುದೋ ರೀತಿಯ ಬಾಹ್ಯ ಏಜೆಂಟ್ನಿಂದ ಒಂದು ಆಲೋಚನೆ ಹುಟ್ಟುತ್ತದೆ ಆ ಮನಸ್ಸು ಯೋಚಿಸುತ್ತಿದೆ ನಾನು ಅದನ್ನು ಮಾಡುವ ಮೂಲಕ ತೃಪ್ತಿಪಡಿಸಿದರೆ ನಾನು ಸಂತೋಷವಾಗಿರುತ್ತೇನೆ ನಾನು ಈಗ ಅದನ್ನು ಮಾಡಲು ಬಯಸುತ್ತೇನೆ ನೆನಪಿಡಿ ಇದು ಒಳ್ಳೆಯ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸ ಎರಡಕ್ಕೂ ಆಗಿದೆ ಇದು ಕೇವಲ ಅಭ್ಯಾಸದ ಚಕ್ರವಾಗಿದೆ ಅದು ಹೇಗೆ ಪ್ರಾರಂಭವಾಗುತ್ತದೆ ಮತ್ತು ನಂತರ ಮನಸ್ಸು ಯೋಚಿಸುತ್ತದೆ ಸರಿ ನನಗೆ ಇದು ಬೇಕು ಆದ್ದರಿಂದ ನಾನು ಇದನ್ನು ಧ್ವನಿಸಿರಿ ನಾನು ಅದನ್ನು ಪದದ ರೂಪದಲ್ಲಿ ಇಡುತ್ತೇನೆ ಮತ್ತು ನಂತರ ನಿಧಾನವಾಗಿ ನಾನು ಅದನ್ನು ನಿರ್ವಹಿಸುತ್ತೇನೆ ನಾನು ಅನುಷ್ಠಾನಗೊಳಿಸುತ್ತೇನೆ ಆಕ್ಷನ್ ರೂಪದಲ್ಲಿ ಕೆಲವು ಸಂದರ್ಭಗಳಲ್ಲಿ ಇದು ಸಮ ಪ್ರತಿಕ್ರಿಯೆಯಾಗಿರಬಹುದು ಯಾರಾದರೂ ಕ್ರಿಯೆಯ ರೂಪದಲ್ಲಿ ನಿಮಗೆ ಒಂದು ಪ್ರಚೋದನೆ ಕಳುಹಿಸುತ್ತಿದ್ದಾರೆ ಆದ್ದರಿಂದ ನೀವು ಪ್ರತಿಕ್ರಿಯೆಯ ರೂಪದಲ್ಲಿ ಅದಕ್ಕೆ ಪ್ರತಿಕ್ರಿಯಿಸುತ್ತೀರಿ ರಾತ್ರಿಯಾಗಿದೆ ಮಳೆ ಸುರಿಯುತ್ತಿದೆ ಮತ್ತು ನಂತರ ನನ್ನ ಮನಸ್ಸು ಯೋಚಿಸುತ್ತಿದೆ ಓಹ್ ನಾನು ಮಾತ್ರ ಮಾತ್ರ ಆ ಹೋಟೆಲ್ಗೆ ಹೋಗುತ್ತೇನೆ ಮತ್ತು ನಂತರ ಆ ಕೋಳಿಮಾಂಸವನ್ನು ಈ ಸಮಯದಲ್ಲಿ ತಿನ್ನುತ್ತೇನೆ ಅದು ಎಷ್ಟು ಚೆನ್ನಾಗಿರುತ್ತದೆ ಸರಿ ಹೀಗೆ ಯೋಚಿಸಿದರು ಈಗ ಆಲೋಚನೆ ಹೇಗೆ ಬಂದಿತು ನಾನು ಟಿವಿ ನೋಡುತ್ತಿದ್ದೆ ತದನಂತರ ಯಾರೋ ಒಬ್ಬರು ಒಂದು ಖಾದ್ಯವನ್ನು ತಿನ್ನುತ್ತಿದ್ದರು ವಿಶೇಷವಾಗಿ ನನಗೆ ಇಷ್ಟವಾದ ಚಿಕನ್ ಖಾದ್ಯವನ್ನು ನಾನು ಅದನ್ನು ನೋಡುತ್ತೇನೆ ಮತ್ತು ನಂತರ ಅದು ನನ್ನ ಮನಸ್ಸಿನಲ್ಲಿ ಪ್ರಚೋದಿಸುತ್ತದೆ ನಾನು ಆ ಹೋಟೆಲ್ಗೆ ಹೋದರೆ ನಾನು ಅದೇ ಖಾದ್ಯವನ್ನು ಪಡೆಯುತ್ತೇನೆ ಸರಿ ತದನಂತರ ನಾನು ನನ್ನ ಹೆಂಡತಿಗೆ ಅಥವಾ ನಾನು ನನ್ನ ಸ್ನೇಹಿತನಿಗೆ ನಾವು ಹೋಗೋಣವೇ ಎನ್ನುತ್ತೇನೆ ಆದ್ದರಿಂದ ಪದ ಮತ್ತು ನಂತರ ಕ್ರಿಯೆ ಮೂಲಕ ಹೇಳುತ್ತೇನೆ ನಾವು ಹೋಗಲು ನಿರ್ಧರಿಸುತ್ತೇವೆ ಅಥವಾ ಹೋಗುವುದಿಲ್ಲ ಅದು ಕ್ರಿಯೆ ಈಗ ಮುಂದಿನ ಹಂತವು ಈ ಕ್ರಿಯೆಯನ್ನು ನಿರ್ವಹಿಸಿದ ನಂತರ ಬಹುಮಾನ ಅಥವಾ ಶಿಕ್ಷೆಯಿದೆ ಸರಿ ಬಹುಮಾನವು ಉದಾಹರಣೆಗೆ ನೀವು ಈ ಆಹಾರವನ್ನು ತಿಂದು ನಂತರ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಆದ್ದರಿಂದ ನೀವು ಅದನ್ನು ಆನಂದಿಸಿದ್ದೀರಿ ನೀವು ಅದನ್ನು ಪಡೆದುಕೊಂಡಿದ್ದೀರಿ ಮತ್ತು ನಂತರ ನಿಮ್ಮ ಅಗತ್ಯವನ್ನು ಪೂರೈಸಲಾಗಿದೆ ಶಿಕ್ಷೆಯು ಆಗಿರಬಹುದು ಆದ್ದರಿಂದ ಆಹಾರವು ಸರಿಯಾಗಿ ಜೀರ್ಣವಾಗಲಿಲ್ಲ ಏಕೆಂದರೆ ನೀವು ಅದನ್ನು ತಡರಾತ್ರಿ ತಿಂದ ನಂತರ ಅದು ಮರುದಿನ ಹೊಟ್ಟೆ ಉಬ್ಬರಕ್ಕೆ ಕಾರಣವಾಯಿತು ಈಗ ಮನಸ್ಸು ಇದನ್ನು ಪರಸ್ಪರ ಸಂಬಂಧಿಸಬಹುದು ಇದು ಯೋಚಿಸಬಹುದು ಓಹ್ ನಾನು ಆಹಾರವನ್ನು ಆನಂದಿಸಿದೆ ಮತ್ತು ನಂತರ ನಾನು ಅದನ್ನು ಮುಂದುವರಿಸುತ್ತೇನೆ ಈಗ ಈ ಸಮಯದಲ್ಲಿ ನಾನು ಅದನ್ನು ಹೊಂದಿದ್ದಾಗ ಅದನ್ನು ತಿನ್ನುವಾಗ ನನಗೆ ನೋವಾಯಿತು ಆದ್ದರಿಂದ ನಾನು ಹೋಟೆಲ್ಗೆ ಹೋಗುವುದನ್ನು ನಿಲ್ಲಿಸುತ್ತೇನೆ ಆದ್ದರಿಂದ ಮನಸ್ಸು ಎರಡೂ ರೀತಿಯಲ್ಲಿ ಯೋಚಿಸಬಹುದು ತದನಂತರ ಅದು ಒಂದು ಅಭ್ಯಾಸವನ್ನು ರೂಪಿಸುತ್ತದೆ ಕಳೆದ ಬಾರಿ ಮಳೆಯಾಗುತ್ತಿದ್ದಾಗ ನಾನು ಹೋಗಿದ್ದೆ ನಾನು ಈ ಕೋಳಿಯನ್ನು ಈ ರೆಸ್ಟೋರೆಂಟ್ನಿಂದ ತಿಂದಿದ್ದೆ ಮತ್ತು ಅದು ತುಂಬಾ ರುಚಿಯಾಗಿತ್ತು ಪ್ರತಿ ಬಾರಿ ಮಳೆ ಬಂದಾಗ ಈ ಬಾರಿ ನಾನು ಹೋಗುತ್ತೇನೆ ಮತ್ತು ನಾನು ಅದನ್ನು ತಿನ್ನುತ್ತೇನೆ ಪ್ರತಿ ಬಾರಿ ನಾನು ಅದನ್ನು ಟಿವಿಯಲ್ಲಿ ನೋಡಿದಾಗ ಪ್ರತಿ ಬಾರಿ ನಾನು ಅದನ್ನು ಯಾವುದಾದರೂ ಪುಸ್ತಕದಲ್ಲಿ ನೋಡಿದಾಗ ನಾನು ಆ ಬ್ರಾಂಡ್ ಇಷ್ಟಪಡುತ್ತೇನೆ ಮತ್ತು ನಂತರ ನಾನು ಹೋಗಿ ಆ ರೆಸ್ಟೋರೆಂಟ್ನಿಂದ ತೆಗೆದುಕೊಳ್ಳುತ್ತೇನೆ ಇದು ಮನಸ್ಸು ಚಿಂತನೆಯ ಒಂದು ಮಾರ್ಗವಾಗಿದೆ ಇನ್ನೊಂದು ಮನಸ್ಸಿನಲ್ಲಿ ಯೋಚಿಸುವ ರೀತಿ ಎಂದರೆ ಓಹ್ ನಾನು ನೋಡಿದಾಗಲೆಲ್ಲಾ ನನಗೆ ಹೊಟ್ಟೆ ನೋವಿನ ಬಗ್ಗೆ ನೆನಪಾಗುತ್ತದೆ ಇದರಿಂದಾಗಿ ನಾನು ಬಹಳಷ್ಟು ಭೇಟಿ ಸಮಯವನ್ನು ಕಳೆದುಕೊಂಡಿದ್ದೇನೆ ಅಸಮಾಧಾನಗೊಂಡಿದ್ದೇನೆ ಕೆಲವು ಪ್ರಮುಖ ಚಟುವಟಿಕೆಗಳನ್ನು ನಾನು ತಪ್ಪಿಸಿಕೊಂಡಿದ್ದೇನೆ ಆದ್ದರಿಂದ ನಾನು ನಿಲ್ಲಿಸುತ್ತೇನೆ ನಾನು ನಿಯಂತ್ರಿಸುತ್ತೇನೆ ಆದ್ದರಿಂದ ಅದನ್ನು ಹೊರಗೆ ಹಠಾತ್ತಾಗಿ ತಿನ್ನುವ ಈ ರೀತಿಯ ಬಯಕೆ ನಿಲ್ಲಿಸುತ್ತೇನೆ ಆದ್ದರಿಂದ ನಾನು ಬಹಳ ಜಾಗರೂಕತೆಯಿಂದ ಇರುತ್ತೇನೆ ಇದನ್ನು ನಾನು ನಿಲ್ಲಿಸುತ್ತೇನೆ ಆದ್ದರಿಂದ ಎರಡೂ ರೀತಿಯಲ್ಲಿ ಮನಸ್ಸು ಕಾರ್ಯನಿರ್ವಹಿಸಬಹುದು ಆದ್ದರಿಂದ ಒಳ್ಳೆಯ ಅಭ್ಯಾಸದ ಪರಿಭಾಷೆಯಲ್ಲಿ ಕೆಟ್ಟ ಅಭ್ಯಾಸದ ರಚನೆಯು ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ರೂಪುಗೊಳ್ಳಲು ನಿರ್ಧರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಒಮ್ಮೆ ಅಭ್ಯಾಸವು ರೂಪುಗೊಂಡ ನಂತರ ಮುಂದಿನ ಹಂತವು ಬಲವರ್ಧನೆಯಾಗಿದೆ ಈ ಅಭ್ಯಾಸವು ಪುನರಾವರ್ತನೆಯಾಗುತ್ತದೆ ಮತ್ತೆ ಮತ್ತೆ ಮತ್ತು ಮತ್ತೆ ಮತ್ತು ಅದು ನಿಮ್ಮ ಪಾತ್ರ ಅಥವಾ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಗುಣಲಕ್ಷಣವಾಗಿ ಮಾರ್ಪಡುತ್ತದೆ ಈ ರೀತಿ ಜನರು ಹೇಳಲು ಪ್ರಾರಂಭಿಸುತ್ತಾರೆ ಈ ವ್ಯಕ್ತಿ ಪ್ರತಿದಿನ 12 ಗಂಟೆಗೆ ಅವನು ಕೋಳಿ ತಿನ್ನುವುದನ್ನು ನೀವು ಈ ಸ್ಥಳದಲ್ಲಿ ನೋಡಬಹುದು ಆದ್ದರಿಂದ ಈಗ ಅದು ಪಾತ್ರ ವ್ಯಕ್ತಿತ್ವದ ಗುಣಲಕ್ಷಣದ ಭಾಗವಾಗುತ್ತದೆ ತದನಂತರ ಮುಂದಿನ ಹಂತವೆಂದರೆ ಮತ್ತೊಮ್ಮೆ ಕ್ರಿಯೆಯ ಪ್ರತಿಕ್ರಿಯೆ ಈಗ ನೀವು ಮುಂದುವರಿಸಲು ಪ್ರಾರಂಭಿಸುವ ಈ ರೀತಿಯ ಕ್ರಿಯೆ ಪ್ರತಿಕ್ರಿಯೆ ಮತ್ತು ನಂತರ ಅಭ್ಯಾಸ ರಚನೆಯ ವಿಷಯದಲ್ಲಿ ಇದು ಯಶಸ್ಸು ಅಥವಾ ವೈಫಲ್ಯಕ್ಕೆ ಕಾರಣವಾಗಬಹುದು ಈಗ ನಾನು ಕೋಳಿಮಾಂಸದಂತಹ ಸರಳ ಉದಾಹರಣೆಯನ್ನು ನೀಡಿದ್ದೇನೆ ಆದರೆ ನಂತರ ನಾನು ಟೆನ್ ಪಾಯಿಂಟರ್ ಆಗಲು ಬಯಸುತ್ತೇನೆ ಎಂಬ ಚಿಂತನೆಯಂತಹ ಇತರ ಉದಾಹರಣೆಯ ಬಗ್ಗೆ ಯೋಚಿಸಿ ನಾನು ಮೊದಲ ವಿದ್ಯಾರ್ಥಿ ಅಂದರೆ ನಂಬರ್ ಒನ್ ವಿದ್ಯಾರ್ಥಿಯಾಗಬೇಕು ಈಗ ಪ್ರೇರಣೆ ಜಾಹೀರಾತಿನಿಂದ ಅಥವಾ ಆ ವಿದ್ಯಾರ್ಥಿಯು ಚಿನ್ನದ ಪದಕವನ್ನು ಘಟಿಕೋತ್ಸವದಲ್ಲಿ ಪಡೆಯುತ್ತಿರುವುದನ್ನು ನೋಡಿದಾಗ ಬಂದಿದೆ ನಾನೂ ಕೂಡ ತಗೋಬೇಕು ಎಂದು ಬಯಸುತ್ತೇನೆ ಅದಕ್ಕೆ ಕ್ರಿಯೆ ಅಥವಾ ಪ್ರತಿಕ್ರಿಯೆ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಈ ವ್ಯಕ್ತಿ ಹೇಗೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಎಂಬುದನ್ನು ನಾನು ಕಂಡುಕೊಳ್ಳುತ್ತೇನೆ ಮತ್ತು ನಂತರ ನಾನು ಸಹ ಆ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಬಹುಮಾನ ಅಥವಾ ಶಿಕ್ಷೆಃ ಬಹುಮಾನ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಮತ್ತು ನಾನು ಸೂಕ್ತ ಶ್ರೇಣಿಗಳನ್ನು ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದೇನೆ ಶಿಕ್ಷೆ ನಾನು ಅಷ್ಟೊಂದು ಕೆಲಸ ಮಾಡುತ್ತಿಲ್ಲ ಆದ್ದರಿಂದ ನಾನು ಕಡಿಮೆ ಅಂಕಗಳನ್ನು ಪಡೆಯುತ್ತಿದ್ದೇನೆ ಅಭ್ಯಾಸ ಬಹುಮಾನಃ ಆದ್ದರಿಂದ ನಾನು ಈ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ನಾನು ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳುತ್ತೇನೆ ಸರಿ ಒಳ್ಳೆಯ ಅಭ್ಯಾಸ ಈಗ ಇದು ನನ್ನ ಪಾತ್ರದ ವ್ಯಕ್ತಿತ್ವವಾಗುತ್ತದೆ ಪ್ರತಿಯೊಬ್ಬ ಶಿಕ್ಷಕನು ಹೀಗೆ ಹೇಳುತ್ತಿದ್ದಾನೆ ಓಹ್ ಈ ವ್ಯಕ್ತಿ ಅತ್ಯುತ್ತಮ ವಿದ್ಯಾರ್ಥಿ ತುಂಬಾ ಪ್ರಾಮಾಣಿಕ ತುಂಬಾ ಅಧ್ಯಯನಶೀಲ ಮತ್ತು ಅವನು ಮೊದಲ ಬಹುಮಾನವನ್ನು ಪಡೆಯಲು ಅರ್ಹನಾಗಿದ್ದಾನೆ ಸರಿ ಅಂದರೆ ಚಿನ್ನದ ಪದಕ ಈಗ ಆಕ್ಷನ್ ರಿಯಾಕ್ಷನ್ ಮತ್ತೆ ನಾನು ಮುಂದುವರಿಸುತ್ತೇನೆ ಆದ್ದರಿಂದ ಈ ಕಾಲೇಜಿನಲ್ಲಿ ಮಾತ್ರವಲ್ಲ ನಾನು ಇತರ ಕಾಲೇಜುಗಳೊಂದಿಗೆ ಮುಂದುವರಿಯುತ್ತೇನೆ ಈಗ ಇದು ಯಶಸ್ಸಿಗೆ ಕಾರಣವಾಗುತ್ತದೆ ನಾನು ಅದೇ ರೀತಿಯ ಕೆಲಸವನ್ನು ಮುಂದುವರೆಸಿದರೆ ಆದರೆ ನನಗೆ ಶಿಕ್ಷೆಯಾದರೆ ಏಕೆಂದರೆ ನಾನು ಕಡಿಮೆ ಕೆಲಸ ಮಾಡುತ್ತೇನೆ ಆದ್ದರಿಂದ ನಾನು ಹೆಚ್ಚು ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಮತ್ತು ನಾನು ಶಿಕ್ಷೆಯ ಚಕ್ರದಲ್ಲಿದ್ದೇನೆ ತದನಂತರ ನಾನು ವೈಫಲ್ಯವನ್ನು ತಲುಪುತ್ತೇನೆ ಮತ್ತೆ ಇದು ಅದೇ ರೀತಿಯ ವೈಫಲ್ಯದ ಆಲೋಚನೆಗಳನ್ನು ಪ್ರಚೋದಿಸುತ್ತದೆ ಮತ್ತು ನಂತರ ಇದು ಒಂದು ಚಕ್ರವಾಗಿ ಪರಿಣಮಿಸುತ್ತದೆ ನಾನು ಚಿನ್ನದ ಪದಕವನ್ನು ಪಡೆದರೆ ಯಶಸ್ಸು ನನ್ನ ಮನಸ್ಸಿನಲ್ಲಿದ್ದರೆ ಮತ್ತೆ ನಾನು ಆಲೋಚನೆಯೊಂದಿಗೆ ಮುಂದುವರಿಯುತ್ತೇನೆ ಮತ್ತೆ ನಾನು ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತೇನೆ ಆದ್ದರಿಂದ ಇದು ನೀವು ಒಳ್ಳೆಯ ಅಭ್ಯಾಸ ಅಥವಾ ಕೆಟ್ಟ ಅಭ್ಯಾಸವನ್ನು ರೂಪಿಸಲು ಪ್ರಯತ್ನಿಸುವ ಅಭ್ಯಾಸದ ಚಕ್ರವಾಗಿದೆ ಈಗ ನಾನು ಇದರ ಬಗ್ಗೆ ಹೆಚ್ಚು ತಿಳಿಸುತ್ತೇನೆ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ನೀವು ಹೇಗೆ ಕೆಟ್ಟ ಅಭ್ಯಾಸಗಳನ್ನು ಮುರಿಯಬಹುದು ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ರೂಪಿಸಬಹುದು ಆದರೆ ನಾನು ನಿಮಗೆ ಇನ್ನೊಂದು ಕಥೆಯನ್ನು ಹೇಳಲು ಬಯಸುತ್ತೇನೆ ಇದು ಒಂದು ಉಪಾಖ್ಯಾನವಾಗಿದೆ ಮತ್ತು ನಂತರ ಈ ಉಪಾಖ್ಯಾನದಲ್ಲಿ ನಾನು ನಿಮಗೆ ಏನು ಹೇಳಲು ಬಯಸುವೆನೆಂದರೆ ಬದಲಾಯಿಸುವ ನಿರ್ಧಾರ ಅದು ಒಳ್ಳೆಯ ಅಭ್ಯಾಸವನ್ನು ರೂಪಿಸುವ ಅಥವಾ ಕೆಟ್ಟ ಅಭ್ಯಾಸವನ್ನು ಬೆಳೆಸುವ ನಿರ್ಧಾರ ಇದು ಬಹಳ ನಿರ್ಣಾಯಕ ಸಂಗತಿಯಾಗಿದೆ ಎಲ್ಲರ ಜೀವನದಲ್ಲೂ ಸಹ ಕೆಲವೊಮ್ಮೆ ನಾನು ಹೇಳಿದಂತೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತು ಸಂಪೂರ್ಣ ಪರಿವರ್ತನೆಯು ಸಂಭವಿಸುತ್ತದೆ ನೀವು ನಿರ್ಧರಿಸುವ ಆ ಕ್ಷಣದಲ್ಲಿ ಅಂದರೆ ನಾನು ಇದನ್ನು ನಿಲ್ಲಿಸಲಿದ್ದೇನೆ ತದನಂತರ ನಾನು ನನ್ನ ಜೀವನದ ಅಧ್ಯಾಯದಲ್ಲಿ ಹೊಸ ಎಲೆಯನ್ನು ಪ್ರಾರಂಭಿಸಲಿದ್ದೇನೆ ಅದರಲ್ಲಿ ನಾನು ಈ ರೀತಿ ತಿಳಿಯಲ್ಪಡುತ್ತೇನೆ ಒಂದು ಉತ್ತಮ ವಿವರಣಾತ್ಮಕ ಉದಾಹರಣೆಯನ್ನು ನಾವು ಆರ್ ನಾರಾಯಣ್ ಅವರ ದಿ ಗೈಡ್ನಿಂದ ಪಡೆಯಬಹುದು ಆದ್ದರಿಂದ ನನ್ನ ನೆಚ್ಚಿನ ಕಾದಂಬರಿಗಳಲ್ಲಿ ಒಂದು ಮತ್ತು ನಿಮ್ಮಲ್ಲಿ ಕೆಲವರು ಚಲನಚಿತ್ರವನ್ನು ನೋಡಿರಬಹುದು ಇದರಲ್ಲಿ ದೇವ್ ಆನಂದ್ ನಟಿಸಿದರು ಮತ್ತು ಅದು ಅವರಿಗೆ ದೊಡ್ಡ ಹಿಟ್ ಆಯಿತು ಅಥವಾ ನೀವು ಕಾದಂಬರಿಯನ್ನು ಓದಿರಬಹುದು ಅಥವಾ ನನ್ನಂತಹ ಅನೇಕರು ಕಾದಂಬರಿಯನ್ನು ಓದಿದ್ದಾರೆ ಹಾಗೆಯೇ ಚಲನಚಿತ್ರವನ್ನು ನೋಡಿದ್ದಾರೆ ಈಗ ಅದು ಏನು ನಾನು ಈ ಬಗ್ಗೆ ಚರ್ಚಿಸಲು ಬಯಸುತ್ತೇನೆ ಕಾದಂಬರಿಯಲ್ಲಿ ಬರುವ ರಾಜು ಪಾತ್ರ ಮಾರ್ಗದರ್ಶಿ ಇವನುವಾಸ್ತವವಾಗಿ ಮಾರ್ಗದರ್ಶಿಯಾಗಿದ್ದಾನೆ ಮತ್ತು ಸಾಮಾನ್ಯ ಮಾರ್ಗದರ್ಶಿಗಳಂತೆ ಸುಳ್ಳುಗಳನ್ನು ಹೇಳುವ ಪ್ರವೃತ್ತಿಯನ್ನು ಹೊಂದಿದ್ದಾನೆ ಈ ಬಗ್ಗೆ ಆತ ತಲೆಕೆಡಿಸಿಕೊಳ್ಳುವುದಿಲ್ಲ ಅವನು ಸಣ್ಣಪುಟ್ಟ ವಂಚನೆಗಳಲ್ಲಿ ತೊಡಗುತ್ತಾನೆ ಮತ್ತು ಅದನ್ನು ಮಾಡುವುದನ್ನು ಅವನು ಆನಂದಿಸುತ್ತಾನೆ ಆದ್ದರಿಂದ ಸಣ್ಣ ವಿಧಗಳಲ್ಲಿ ಮತ್ತು ಎಲ್ಲವೂ ಮಾರ್ಗದರ್ಶಕರ ಜೀವನದ ಒಂದು ಭಾಗವಾಗಿದೆ ಮತ್ತು ನಂತರ ಅವನು ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ನಂತರ ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರುವಂತೆ ಅವನು ಪ್ರವಾಸಿಗರಲ್ಲಿ ಒಬ್ಬಳನ್ನು ಪ್ರೀತಿಸುತ್ತಾನೆ ಅವಳೇ ರೋಸಿ ಅವನು ಅವಳನ್ನು ಮದುವೆಯಾಗುತ್ತಾನೆ ಅವಳು ಶಾಸ್ತ್ರೀಯ ನರ್ತಕಿ ಅವನು ಅವಳನ್ನು ನೃತ್ಯ ಮಾಡಲು ಪ್ರೋತ್ಸಾಹಿಸುತ್ತಾನೆ ಮತ್ತು ನಂತರ ಅವರು ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ಆತ ಶ್ರೀಮಂತನಾಗುತ್ತಾನೆ ಈಗ ಆ ಸಮಯದಲ್ಲಿ ಅವನು ಅವಳನ್ನು ಒಂದು ಚೆಕ್ ಸಹಿ ಮಾಡಲು ಕೇಳಿಕೊಳ್ಳಬೇಕು ಅವನು ಸ್ವಲ್ಪ ಹಣವನ್ನು ಪಡೆಯುತ್ತಾನೆ ಆದರೆ ನಂತರ ಅದನ್ನು ಮಾಡುವ ಬದಲು ಅವನು ಯೋಚಿಸುವುದೇನೆಂದರೆ ಅವನು ಸ್ವತಃ ಆಕೆಯ ಹೆಸರಿನ ಚೆಕ್ಗೆ ಸಹಿ ಹಾಕುತ್ತಾನೆ ಅಂದರೆ ಅವನು ಫೋರ್ಜರಿಯಲ್ಲಿ ತೊಡಗುತ್ತಾನೆ ಪೊಲೀಸರು ಅವನನ್ನು ಹಿಡಿಯುತ್ತಾರೆ ಮತ್ತು ನಂತರ ಅವನನ್ನು ಜೈಲಿಗೆ ಕಳುಹಿಸಲಾಗುತ್ತದೆ ಈಗ ಕಾದಂಬರಿಯ ಆರಂಭದಲ್ಲಿ ವಾಸ್ತವವಾಗಿ ಅವನು ಜೈಲಿನಿಂದ ಹಿಂತಿರುಗುತ್ತಿದ್ದಾನೆ ಮತ್ತು ನಂತರ ಅವನು ಕೇಸರಿ ಬಟ್ಟೆಯನ್ನು ಹೊಂದಿರುತ್ತಾನೆ ಅದರಿಂದ ತನ್ನನ್ನು ತಾನೇ ಮುಚ್ಚಿಕೊಳ್ಳುತ್ತಾನೆ ತದನಂತರ ಅವನು ಆಲದ ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಮತ್ತು ನಂತರ ಅವನು ಹಳ್ಳಿಯ ಹೊರವಲಯದಲ್ಲಿರುತ್ತಾನೆ ಹಳ್ಳಿಯ ಯಜಮಾನನು ಬಂದು ಅವನನ್ನು ನೋಡುತ್ತಾನೆ ಮತ್ತು ನಂತರ ಅವನು ಒಬ್ಬ ಸಂತ ಅವನು ಒಬ್ಬ ಮಹಾನ್ ವ್ಯಕ್ತಿ ಎಂದು ಭಾವಿಸುತ್ತಾನೆ ವ್ಯಕ್ತಿ ಏಕೆಂದರೆ ಅವನು ತುಂಬಾ ಕಡಿಮೆ ಮಾತನಾಡುತ್ತಾನೆ ಮತ್ತು ನಂತರ ಅವನ ಮಗಳು ಯಾರನ್ನಾದರೂ ಮದುವೆಯಾಗಲು ಒಪ್ಪುತ್ತಿರಲಿಲ್ಲ ಮಗಳೊಂದಿಗೆ ಮಾತನಾಡಲು ಆತ ರಾಜುವನ್ನು ಕೇಳಿಕೊಂಡನು ಮತ್ತು ತಕ್ಷಣವೇ ಆಕೆ ಒಪ್ಪಿಕೊಂಡಳು ಆದ್ದರಿಂದ ಹಳ್ಳಿಯ ಯಜಮಾನನು ಈ ವ್ಯಕ್ತಿಗೆ ವಿಶೇಷ ಶಕ್ತಿ ಇದೆ ಎಂದು ಭಾವಿಸುತ್ತಾನೆ ಈಗ ಈಗಾಗಲೇ ಅಲ್ಲಿರುವ ಪುರೋಹಿತರು ಹತ್ತಿರದ ದೇವಾಲಯದಲ್ಲಿ ಇರುವವರು ಆದ್ದರಿಂದ ಅವರು ಅವನು ಸಾಧುವಾಗಿ ಸಂತನಾಗಿ ಪಡೆಯುವ ಜನಪ್ರಿಯತೆಯಿಂದ ಅಸೂಯೆಪಡುತ್ತಾರೆ ಮತ್ತು ನಂತರ ಅವರು ಅವನಿಗೆ ಪಾಠ ಕಲಿಸಲು ಬಯಸುತ್ತಾರೆ ಮತ್ತು ನಂತರ ಅವರು ಅವನನ್ನು ಮುಗಿಸಲು ಬಯಸುತ್ತಾರೆ ಮತ್ತು ನಂತರ ಅವರು ಒಂದು ನಿದರ್ಶನವನ್ನು ಯೋಜಿಸುತ್ತಾರೆ ಅಲ್ಲಿ ಯಾವುದೇ ಮಳೆಯೇ ಇಲ್ಲದ ಆ ಹಳ್ಳಿ ಮತ್ತು ನಂತರ ಅವರು ಜನರನ್ನು ನಂಬುವಂತೆ ಮಾಡುತ್ತಾರೆ ಹೇಗೆಂದರೆ ಯಾರಾದರೂ ಈ ರೀತಿ ಮಹಾನ್ ಶುದ್ಧ ವ್ಯಕ್ತಿ ಇದ್ದರೆ ದೇವರಿಗೆ 40 ದಿನಗಳ ಉಪವಾಸದಿಂದ ಪ್ರಾರ್ಥಿಸಿದರೆ ಮಳೆ ಬರುತ್ತದೆ ಕೊನೆಯ ನಲವತ್ತನೇ ದಿನ ಅವನು ತನ್ನ ಪಾದಗಳನ್ನು ತೊಳೆದುಕೊಂಡು ನಂತರ ಪ್ರಾರ್ಥನೆಯನ್ನು ಮುಗಿಸುತ್ತಾನೆ ಈಗ ಪರಿಸ್ಥಿತಿ ಸಮಾಜ ಅದನ್ನು ತೆಗೆದುಕೊಳ್ಳುವಂತೆ ಅವನನ್ನು ಒತ್ತಾಯಿಸುತ್ತದೆ ಮತ್ತು ಅದನ್ನು ಮಾಡಲು ನಿರಾಕರಿಸುತ್ತಾನೆ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ನಂತರ ಪುರೋಹಿತರು ಬರುತ್ತಾರೆ ಮತ್ತು ನಂತರ ಅವರು ಅವನನ್ನು ಹೋಗಲು ಬಿಡುವುದಿಲ್ಲ ಆದ್ದರಿಂದ ಅವನು ಹಿಂತಿರುಗುತ್ತಾನೆ ಮತ್ತು ನಂತರ ಅವನು ದೇವಾಲಯದ ಬಳಿ ಕುಳಿತುಕೊಳ್ಳುತ್ತಾನೆ ಉಪವಾಸದ ಮೊದಲ ದಿನ ಪ್ರಾರಂಭವಾಗುತ್ತದೆ ಮತ್ತು ನಂತರ ಅವನು ಪ್ರಸಾದವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ ಆದ್ದರಿಂದ ಸಿಹಿ ಖಾದ್ಯ ಅದನ್ನು ಇಡಲಾಗುತ್ತದೆ ಮತ್ತು ನಂತರ ಬಾಳೆಹಣ್ಣು ಒಡೆದ ತೆಂಗಿನಕಾಯಿ ಇಡಲಾಗುತ್ತದೆ ಅವನು ಅದನ್ನು ತಿನ್ನಲು ಬಯಸುತ್ತಾನೆ ಆದರೆ ಆ ಹೊತ್ತಿಗೆ ಅವನು ಜಿರಲೆಯೊಂದನ್ನು ನೋಡುತ್ತಾನೆ ಕೇವಲ ಆ ಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ನೋಡಿ ನಂತರ ಅವನು ವಿಕರ್ಷಣೆಯನ್ನು ಅನುಭವಿಸುತ್ತಾನೆ ಮತ್ತು ಅವನು ಅದನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಆದ್ದರಿಂದ ಮರುದಿನ ಮತ್ತೆ ಒಂದು ಇಲಿ ಮತ್ತೆ ಆ ಬದಿಯಲ್ಲಿ ಚಲಿಸುತ್ತಿರುವುದನ್ನು ಅವನು ನೋಡುತ್ತಾನೆ ಮತ್ತು ನಂತರ ಅವನು ಮೊದಲೆರಡು ದಿನದ ಉಪವಾಸವನ್ನು ಅಂತ್ಯಗೊಳಿಸಿ ಇನ್ನೇನು ತಿನ್ನಬೇಕು ಏಕೆಂದರೆ ಆತನಿಗೆ ತುಂಬಾ ಹಸಿವಾಗಿರುತ್ತದೆ ಮತ್ತು ನಂತರ ಆತ ಈ ವಿಷಯಗಳನ್ನು ನಂಬುವುದಿಲ್ಲ ಆದರೆ ನಂತರ ಹೇಗಾದರೂ ಕಾಕತಾಳೀಯವಾಗಿ ಆತ ತಿನ್ನಲು ಬಯಸಿದ ಆಹಾರವು ವಾಸ್ತವವಾಗಿ ಇಲ್ಲಿ ಮತ್ತು ಅಲ್ಲಿ ಚಲಿಸುತ್ತಿದ್ದ ಕೀಟಗಳು ಅಥವಾ ಈ ಇಲಿಗಳಿಂದ ಹಾಳಾಗಿದೆ ತದನಂತರ ಮೂರನೇ ದಿನ ಜನರು ಆತನನ್ನು ಭೇಟಿ ಮಾಡಲು ಪ್ರಾರಂಭಿಸುತ್ತಾರೆ ಅದು ನೂರು ಸಾವಿರವಾಗುತ್ತದೆ ಮತ್ತು ನಂತರ ದೊಡ್ಡದಾಗುತ್ತದೆ ಜನಜಂಗುಳಿ ಇದೆ ಈ ವ್ಯಕ್ತಿಯ ಬಗ್ಗೆ ಕೇಳಿದ ಜನರು ನಿಧಾನವಾಗಿ ಇತರ ಸ್ಥಳಗಳಿಂದ ಬರಲು ಪ್ರಾರಂಭಿಸುತ್ತಾರೆ ಮತ್ತು ಮೂರನೇ ದಿನದಂದು ಅವನಿಗೆ ಗೊತ್ತಾಗುತ್ತದೆ ಹಾಗಿದ್ದಲ್ಲಿ ಅವನು ಸಮರ್ಥನೆಂದು ಅನೇಕ ಜನರು ಪವಾಡವನ್ನು ಸೃಷ್ಟಿಸುತ್ತಾನೆ ಎಂದು ನಂಬುತ್ತಾರೆ ಅವನು ಏಕೆ ಬದಲಾಗಬಾರದು ಅವನು ಆ ಕ್ಷಣದಲ್ಲಿ ಬದಲಾಗಲು ನಿರ್ಧರಿಸುತ್ತಾನೆ ಹೀಗೆ ಯೋಚಿಸುತ್ತಾನೆ ಈ ಜನರ ನನ್ನ ಮೇಲಿನ ನಂಬಿಕೆಯಿಂದಾಗಿ ನಾನು ಕೆಲವು ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ತರಬಲ್ಲೆ ಈ ಜನರಿಗೆ ಒಂದು ಪವಾಡವೆಂದರೆ ನಾನು ಉಪವಾಸದಿಂದಲೇ ಮಳೆಯನ್ನು ತರಬಲ್ಲೆ ಎಂದು ಆದ್ದರಿಂದ ನಾನು ಅದನ್ನು ಏಕೆ ಪ್ರಯತ್ನಿಸಬಾರದು ಆಮೇಲೆ ಅವನು ಅದನ್ನು ಪ್ರಯತ್ನಿಸುತ್ತಾನೆ ಅವನು ಮುಂದುವರಿಸುತ್ತಾನೆ ಆದ್ದರಿಂದ ಅವನು ದುರ್ಬಲನಾಗುತ್ತಿರುವುದನ್ನು ನಾವು ನೋಡುತ್ತೇವೆ ಕಾದಂಬರಿಯ ಕೊನೆಯಲ್ಲಿ ಅದು ತುಂಬಾ ಸುಂದರವಾಗಿ ಬಹಳ ಅಸ್ಪಷ್ಟ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ ಅವನು ನದಿಯ ಬಳಿಗೆ ಹೋಗುತ್ತಾನೆ ಮತ್ತು ನಂತರ ದೂರದ ಮೋಡವನ್ನು ನೋಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಆದರೆ ಚಿತ್ರದಲ್ಲಿ ಅದು ದೇವ್ ಆನಂದ್ ಎಂಬ ಕಾರಣಕ್ಕೆ ನಿಜವಾದ ಮಳೆಯನ್ನು ತೋರಿಸಲಾಗಿದೆ ಆದರೆ ನಾನು ಹೇಳುತ್ತಿರುವ ಅಂಶವೆಂದರೆ ರಾಜು ಪಾತ್ರದಲ್ಲಿ ಒಂದೇ ಪರಿವರ್ತನೆಯ ಕ್ಷಣ ಇದು ಬಹಳ ಚರ್ಚಾಸ್ಪದ ಪ್ರಶ್ನೆಯಾಗಿದ್ದು ನೀವು ರಾಜುವನ್ನು ಪಾಪಿಯೆಂದು ಪರಿಗಣಿಸುತ್ತೀರೋ ಅಥವಾ ಸಂತನೆಂದು ಪರಿಗಣಿಸುತ್ತೀರೋ ಎಂದು ಸಾಹಿತ್ಯದ ಕೋರ್ಸ್ ಗಳಲ್ಲಿ ಕೇಳಲಾಗುತ್ತದೆ ಈಗ ನಿಸ್ಸಂಶಯವಾಗಿ ಈ ಪ್ರಶ್ನೆಗೆ ವಿಜೇತ ಎಂದರೆ ಅವನು ಒಬ್ಬ ಸಂತ ಎಂದು ಯಾರು ವಾದಿಸುತ್ತಾರೋ ಅವರು ಏನಿದು ವಾದದ ವಿಷಯವೇ ನೀವು ಒಬ್ಬ ಪಾಪಿಯನ್ನು ನೋಡಿದರೆ ಮತ್ತು ನಂತರ ರಾಜು ಪರಿವರ್ತನೆಯ ಕ್ಷಣದಂತೆ ಅದು ಅವನಲ್ಲಿ ಸಂಭವಿಸುತ್ತದೆ ಅವನು ಸಂಗ್ರಹಿಸಿದ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ಪರಿವರ್ತಿಸಬಹುದು ಎಂದು ನಿರ್ಧರಿಸಲು ಒಂದೇ ಒಂದು ಘಟನೆ ಸಾಕಾಗಿತ್ತು ಜನರಿಗೆ ತುಂಬಾ ನಂಬಿಕೆ ಇದೆ ಎಂದು ಅವನು ಭಾವಿಸುತ್ತಾನೆ ಅವರು ಬಯಸಿದ ವ್ಯಕ್ತಿಯಾಗಿ ವಾಸ್ತವವಾಗಿ ಅವರು ಹೊಂದಿರುವ ಸಂತನಾಗಿ ಅವನು ರೂಪಾಂತರಗೊಳ್ಳಲು ಸಾಧ್ಯವಾದರೆ ಆದ್ದರಿಂದ ಅವನು ತದನಂತರ ಆಳವಾಗಿ ಒಳಗೆ ಹೋಗುತ್ತಾನೆ ಮತ್ತು ನಂತರ ಆ ಚಿತ್ರಣಕ್ಕೆ ತಕ್ಕಂತೆ ಬದುಕಲು ಬಯಸುತ್ತಾನೆ ಹೀಗಾಗಿ ಈ ಬದಲಾವಣೆಯ ನಿರ್ಧಾರ ಎಷ್ಟು ನಿರ್ಣಾಯಕವಾಗುತ್ತದೆಯೆಂದರೆ ಅದು ಒಬ್ಬ ಪಾಪಿಯೂ ಸಹ ಸಂತನಾಗಬಹುದು ಎಂದು ನಮಗೆ ನಂಬುವಂತೆ ಮಾಡುತ್ತದೆ ಏಕೆಂದರೆ ವಾಸ್ತವಾಂಶದಲ್ಲಿ ಆತನು ಪಾಪಿಯಾಗಿದ್ದಾಗ ಅವನಿಗೆ ಅರ್ಥ ಆಗಿದ್ದು ಆ ಪ್ರಾಣಿಯು ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡುವಂತೆ ಮಾಡುವ ದುಷ್ಟ ಭಾಗವಾಗಿತ್ತು ಆ ಮೃಗವು ಆತನಲ್ಲಿ ಇತ್ತು ಆದರೆ ಈ ಕಾದಂಬರಿಯು ಬಹುಶಃ ಆತನಲ್ಲಿ ದೇವರೂ ಇದ್ದಾನೆ ಎಂಬ ರೀತಿಯ ವಿಚಾರದೊಂದಿಗೆ ಕೊನೆಗೊಳ್ಳುತ್ತದೆ ಒಳ್ಳೆಯ ವಿಷಯ ಎಂದರೆ ಅವನಲ್ಲಿದ್ದ ದೇವದೂತರ ಭಾಗ ಮತ್ತು ಅದು ಬಹಳ ಆಸಕ್ತಿದಾಯಕವಾಗಿ ಪರಿಸ್ಥಿತಿಯ ಮತ್ತೊಂದು ಗುಂಪಿನಿಂದ ಬಹಿರಂಗವಾಯಿತು ಅವನು ಈ ಹಿಂದೆ ಬೇರೆ ರೀತಿಯ ಪರಿಸ್ಥಿತಿಯಲ್ಲಿದ್ದನು ಅಲ್ಲಿ ಅವನು ಎಲ್ಲಾ ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗಿಸಿಕೊಂಡಿದ್ದನು ಅದು ಅವನನ್ನು ಸೆರೆಮನೆಗೆ ಕರೆದೊಯ್ಯಿತು ಮತ್ತೆ ಆತ ಮತ್ತೊಂದು ಪರಿಸ್ಥಿತಿಗೆ ಬಂದನು ಅಲ್ಲಿ ಅವನಲ್ಲಿರುವ ದೈವಿಕ ಭಾಗ ಅವನಲ್ಲಿರುವ ಆಧ್ಯಾತ್ಮಿಕ ಭಾಗ ಅವನು ನಿಜವಾಗಿ ಮಾಡಬಹುದಾದ ಭಾಗ ಗೋಚರಿಸಿತು ಆ ಗರಿಷ್ಠ ಅನುಭವವನ್ನು ತಲುಪಲು ಪ್ರಯತ್ನಿಸುತ್ತಿರುವ ಆ ಸ್ವಯಂ ಸಾಕ್ಷಾತ್ಕಾರವನ್ನು ಸ್ವತಃ ಸಾಕಾರಗೊಳಿಸಲು ಪ್ರಯತ್ನ ಅದು ಅವನಿಗೆ ಸಾಧ್ಯವಾಗಿತ್ತು ಆದ್ದರಿಂದ ಅದನ್ನು ನೆನಪಿನಲ್ಲಿಡಿ ಬಹುಶಃ ಜನರು ಯೋಚಿಸುವುದೇನೆಂದರೆ ಮೃಗವು ನಮ್ಮಲ್ಲಿಯೇ ಇದೆ ಆದರೆ ದೇವರು ಕೂಡ ನಮ್ಮಲ್ಲಿಯೇ ಇದ್ದಾನೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಕೆಟ್ಟ ಅಭ್ಯಾಸಗಳು ಹೌದು ಸನ್ನಿವೇಶಗಳು ನಿಮಗೆ ನೀಡುತ್ತವೆ ಮತ್ತು ನಂತರ ನಿಮ್ಮನ್ನು ರೂಪಿಸುತ್ತವೆ ಎಂದು ನೀವು ಭಾವಿಸುತ್ತೀರಿ ಆದರೆ ಒಬ್ಬ ವ್ಯಕ್ತಿಯನ್ನು ಪ್ರೇರೇಪಿಸುವುದು ಪರಿಸ್ಥಿತಿಯೇ ಎಂದು ನೀವು ನನ್ನನ್ನು ಕೇಳಿದರೆ ನಾನು ಇಲ್ಲ ಎಂದು ಹೇಳುತ್ತೇನೆ ಸನ್ನಿವೇಶವು ವಾಸ್ತವವಾಗಿ ಆ ವ್ಯಕ್ತಿಯನ್ನು ಅಂದರೆ ರಾಜು ನ ಸಂದರ್ಭದಲ್ಲಿ ಅವನು ಕೊನೆಯಲ್ಲಿ ಆ ಪರಿಸ್ಥಿತಿಯಲ್ಲಿ ಹೊರಬರುವ ಅವನಲ್ಲಿರುವ ದೈವಿಕ ಆಧ್ಯಾತ್ಮಿಕ ದೇವರನ್ನು ಬಹಿರಂಗಪಡಿಸುತ್ತಾನೆ ಆದ್ದರಿಂದ ನಿಮ್ಮಲ್ಲಿ ಹುದುಗಿರುವ ಒಳ್ಳೆಯ ಅಭ್ಯಾಸಗಳು ನೀವು ತಳ್ಳಲು ಪ್ರಯತ್ನಿಸಿದರೆ ಮಾತ್ರ ಹೊರಬರಬಹುದು ಮತ್ತು ನಂತರ ಪರಿಸ್ಥಿತಿಯೊಂದಿಗೆ ಸಂವಹನ ನಡೆಸಿ ಮತ್ತು ನಿಮ್ಮಲ್ಲಿರುವ ಅತ್ಯುತ್ತಮವಾದದ್ದನ್ನು ತರಲು ಪ್ರಯತ್ನಿಸಿ ಈಗ ಒಂದು ಅಂತಿಮ ಚಿಂತನೆಯಾಗಿ ಡಾ ಅಬ್ದುಲ್ ಕಲಾಂ ಅವರ ಒಂದು ಆಸಕ್ತಿದಾಯಕ ಉಲ್ಲೇಖವನ್ನು ನೀಡುತ್ತೇನೆ ಅವರು ಹೇಳುತ್ತಾರೆ ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ನೀವು ನಿಮ್ಮ ಭವಿಷ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಬಹುದು ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಮತ್ತು ಖಂಡಿತವಾಗಿಯೂ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ ಮತ್ತು ಅರಿಸ್ಟಾಟಲ್ ಹೇಳಿದಂತೆ ನಾವು ಪದೇ ಪದೇ ಏನು ಮಾಡುತ್ತೇವೆಯೋ ಅದೇ ನಾವು ಹಾಗಾದರೆ ಉತ್ಕೃಷ್ಟತೆಯು ಒಂದು ಕಾರ್ಯವಲ್ಲ ಆದರೆ ಒಂದು ಅಭ್ಯಾಸವಾಗಿದೆ ಈ ಅತ್ಯಂತ ಸಕಾರಾತ್ಮಕವಾದ ಚಿಂತನೆಯಾಗಿದೆ ಅಂತಿಮವಾಗಿ ನಿಮ್ಮನ್ನು ಉತ್ಕೃಷ್ಟತೆಗೆ ಕೊಂಡೊಯ್ಯುವ ಅಭ್ಯಾಸಗಳನ್ನು ನೀವು ಬೆಳೆಸಿಕೊಳ್ಳಬೇಕು ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಮ್ಮಲ್ಲಿರುವ ಕೆಲವು ಅಡೆತಡೆಗಳನ್ನು ನಾವು ಹೇಗೆ ಕೆಟ್ಟ ಅಭ್ಯಾಸಗಳ ವಿಷಯದಲ್ಲಿ ಮುರಿಯಬಹುದು ಎಂಬುದನ್ನು ನೋಡೋಣ ಮತ್ತು ನಾವು ನಿಜವಾಗಿಯೂ ಶ್ರೇಷ್ಠತೆಯನ್ನು ಅಭಿವೃದ್ಧಿಪಡಿಸಲು ಹೇಗೆ ಪ್ರಯತ್ನಿಸಬಹುದು ಎಂದರೆ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ಸಾಧ್ಯವಿದೆ ನನ್ನೊಂದಿಗೆ ಇದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಂತರ ಪ್ರಯಾಣವನ್ನು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸುವುದು ಮತ್ತು ನಂತರ ಶ್ರೇಷ್ಠತೆಯನ್ನು ತಲುಪಲು ಪ್ರಯತ್ನಿಸುವುದನ್ನು ಆನಂದಿಸೋಣ ಮತ್ತೊಮ್ಮೆ ಧನ್ಯವಾದಗಳು